ಹೈಸೆನ್ಬರ್ಗ್ನ ಕ್ವಾಂಟಮ್ ಮೆಕ್ಯಾನಿಕ್ಸ್ನ ಸೂತ್ರೀಕರಣ ಕ್ವಾಂಟಮ್ ಸ್ಥಿತಿ ಹಿಂದಿನ ಉಪನ್ಯಾಸದಲ್ಲಿ ನಾವು ಹೈಸೆನ್ಬರ್ಗ್ ರಿಂದ ಚಲನಶಾಸ್ತ್ರದ ಪ್ರಮಾಣಗಳ ಕ್ವಾಂಟಮ್ ಯಾಂತ್ರಿಕ ಸೂತ್ರೀಕರಣವನ್ನು ಪರಿಚಯಿಸಿದ್ದೇವೆ x ಪ್ರಮಾಣವಿದ್ದರೆ ಅದನ್ನು Cn ಸಂಗ್ರಹ ಸಂಖ್ಯೆಯಿಂದ ಪ್ರತಿನಿಧಿಸಲಾಗುತ್ತದೆ n α ಮತ್ತು ಅನುಗುಣವಾದ ಆವರ್ತನ n α ಮತ್ತು Cnn α ನ ಸಮಯ ಅವಲಂಬನೆಯನ್ನು einn αt ಎಂದು ನೀಡಲಾಗುತ್ತದೆ ನಂತರ ಈ ಸಂಖ್ಯೆಗಳ ಸಂಗ್ರಹವು ಇದನ್ನು ನೀಡುತ್ತದೆ ಮತ್ತೊಂದು ಪ್ರಮಾಣ y ಇರಬಹುದು ಇದನ್ನು Dnn α nn α ಸಂಗ್ರಹದಿಂದ ಪ್ರತಿನಿಧಿಸಬಹುದು ಮತ್ತು ಅಲ್ಲಿ ನಾನು x y y x ಗೆ ಸಮನಾಗಿಲ್ಲ ಎಂದು ಹೇಳಿದೆ ಆದ್ದರಿಂದ ನಾನು ಏನು ಹೇಳಬೇಕೆಂದರೆ ಅದು ಸಮನಾಗಿರುವುದಿಲ್ಲ ಉದಾಹರಣೆಗೆ ನಾನು x ಹೊಂದಿದ್ದರೆ ಮತ್ತು x ನಿಂದ ಗುಣಿಸಿದರೆ ಅದು ನಿಸ್ಸಂಶಯವಾಗಿ ನಾವು ಅದನ್ನು ಇಲ್ಲಿ ಬದಲಾಯಿಸಿದರೆ ಒಂದೇ ಆಗಿರುತ್ತದೆ ಆದರೆ ನಾವು ಪ್ರಾತಿನಿಧ್ಯವನ್ನು ಲೆಕ್ಕಾಚಾರ ಮಾಡುವ ವಿಧಾನವಾಗಿ ಮಾರ್ಪಟ್ಟಿದೆ ಈಗ ಮ್ಯಾಟ್ರಿಕ್ಸ್ ಗುಣಾಕಾರ ಮತ್ತು ಈ ಉಪನ್ಯಾಸದಲ್ಲಿ ನಾವು ಏನು ಮಾಡಬೇಕೆಂದರೆ ಈ ಸಂಖ್ಯೆಗಳ C ಮತ್ತು ಪರಿಭಾಷೆಯಲ್ಲಿ ಕ್ವಾಂಟಮ್ ಸ್ಥಿತಿಯನ್ನು ಪಡೆಯುವುದು ಮತ್ತು ಅದು ನಮ್ಮ ಗುರಿಯಾಗಿದೆ ಆದ್ದರಿಂದ ಮತ್ತೆ ನಾವು ಕರೆಸ್ಪಾಂಡೆನ್ಸ್ ಪ್ರಿನ್ಸಿಪಲ್ ಗೆ ಹಿಂತಿರುಗುತ್ತೇವೆ ಆದರೆ ಅದಕ್ಕೂ ಮೊದಲು ನಾವು ಈಗ ಶಾಸ್ತ್ರೀಯ ಮತ್ತು ಕ್ವಾಂಟಮ್ ಡೊಮೇನ್ ನಲ್ಲಿ ವ್ಯತ್ಯಾಸವನ್ನು ಕಂಡುಕೊಳ್ಳೋಣ ಈಗ ಅದನ್ನು ಶಾಸ್ತ್ರೀಯವಾಗಿ ಸ್ಪಷ್ಟವಾಗಿ ಹೇಳೋಣ ಕ್ವಾಂಟಮ್ ಸಂಖ್ಯೆ n ತುಂಬಾ ದೊಡ್ಡದಾಗಿದೆ ಮತ್ತು ಆದ್ದರಿಂದ ನಾವು ಭೇದವನ್ನು ಮಾಡಲು ಶಕ್ತರಾಗಿದ್ದೇವೆ ಮತ್ತು ಅದು E ಸಪ್ಪೊಸ್ iಯಿಂದ ಇದು d Ed n ಒಂದರಿಂದ ಒಂದೇ ಆಗಿರುತ್ತದೆ ಏಕೆಂದರೆ n n ಕ್ವಾಂಟಮ್ ಮೆಕ್ಯಾನಿಕ್ಸ್ ನಲ್ಲಿನ ಶಾಸ್ತ್ರೀಯ ಆಡಳಿತದಲ್ಲಿ ಈ d Ed n ಸಾಧ್ಯವಾಗುವುದಿಲ್ಲ ಏಕೆಂದರೆ ಸಂಖ್ಯೆಗಳು ಚಿಕ್ಕದಾಗಿರುತ್ತವೆ ಆದ್ದರಿಂದ ಕ್ವಾಂಟಮ್ ಮೆಕ್ಯಾನಿಕ್ಸ್ ನಲ್ಲಿ n ಚಿಕ್ಕದಾಗಿದೆ ಆದ್ದರಿಂದ ಶಾಸ್ತ್ರೀಯ ಅರ್ಥದಲ್ಲಿ ಯಾವುದೇ ವ್ಯತ್ಯಾಸವನ್ನು ವ್ಯತ್ಯಾಸದಿಂದ ಬದಲಾಯಿಸಬೇಕು ಅಂದರೆ ನಾವು 2 ರ ನಡುವೆ ವ್ಯತ್ಯಾಸವನ್ನು ತೋರಿಸುತ್ತೇವೆ ಆದ್ದರಿಂದ ಉದಾಹರಣೆಗೆ ಶಾಸ್ತ್ರೀಯ ಡೊಮೇನ್ನಲ್ಲಿ αωnαdEdn ಎಂದು ನೆನಪಿಸಿಕೊಳ್ಳಿ n→ ∞ ಇದರರ್ಥ ಕ್ವಾಂಟಮ್ ಡೊಮೇನ್ αddn ನಲ್ಲಿನ Enα En ಗೆ ಹೋಗುತ್ತದೆ ಅದು ವ್ಯತ್ಯಾಸ ಅಥವಾ En En α1 ಏಕೆಂದರೆ n 1 ಆಗಿರುವುದರಿಂದ ನಾವು ಶಾಸ್ತ್ರೀಯದಿಂದ ಪರಿವರ್ತನೆ ಮಾಡುವಾಗ ಇದು ವ್ಯತ್ಯಾಸವಾಗಿದೆ ಕ್ವಾಂಟಮ್ ಕ್ವಾಂಟಮ್ ಇದು ವ್ಯತ್ಯಾಸಗಳಾಗಿರಬೇಕು ಮತ್ತು ddn ಈ ವ್ಯತ್ಯಾಸವಾಗಲಿದೆ ಅಲ್ಲಿ 2 ಕ್ವಾಂಟಮ್ ಸಂಖ್ಯೆಗಳು ಭಿನ್ನವಾಗಿರುತ್ತವೆ ಮತ್ತು ನಾವು ಅದನ್ನು ಬಳಸಲಿದ್ದೇವೆ ಅದಕ್ಕಾಗಿಯೇ ನಾನು ಅದನ್ನು ಬರೆದಿದ್ದೇನೆ ಈಗ ಹೈಸೆನ್ಬರ್ಗ್ ಕಾಗದದ ಮೊದಲು ನಮಗೆ ಫಲಿತಾಂಶಗಳನ್ನು ನೀಡಿದ ಕ್ವಾಂಟಮ್ ಸ್ಥಿತಿಯು ಈ ಸ್ಥಿತಿಯಾಗಿದೆ ಎಂದು ನೆನಪಿಡಿ ∫pdx nh ಹೈಸೆನ್ಬರ್ಗ್ ಹೇಳಿದ ಮೊದಲ ವಿಷಯ ಈ pdx nhconstant ಆಗಿರಬಹುದು ಮತ್ತು ಈ ಸ್ಥಿರತೆ ನಮಗೆ ತಿಳಿದಿಲ್ಲವಾದ್ದರಿಂದ ಇದನ್ನು ಅವಿಭಾಜ್ಯ ರೂಪದಲ್ಲಿ ಇಡಬೇಡಿ ಆದ್ದರಿಂದ ಅದನ್ನು ಭೇದಾತ್ಮಕ ರೂಪದಿಂದ ಬದಲಾಯಿಸಬೇಕು ಮತ್ತು ಅವರು ಹೇಳಿದ್ದನ್ನು ಎರಡೂ ಬದಿಗಳಲ್ಲಿ ddn∫pdxh ಅನ್ನು n ಗೆ ಸಂಬಂಧಿಸಿದಂತೆ ಡಿರವೇಟಿವ್ವನ್ನು ತೆಗೆದುಕೊಳ್ಳುವ ಮೂಲಕ ಬದಲಾಯಿಸಲಾಗುತ್ತದೆ ಮತ್ತು ನೀವು ಅದನ್ನು ಸಂಯೋಜಿಸಿದ ನಂತರ ಸ್ಥಿರವಾಗಿ ಹೊರಬರಬಹುದು ಅದು ಮೂಲತಃ ಕ್ವಾಂಟಮ್ ಯಾಂತ್ರಿಕ ಅರ್ಥದಲ್ಲಿ ಇದರರ್ಥ ∫pdxn ∫pdxn 1h ಇದನ್ನೇ ಅವರು ಮೊದಲು ಕ್ವಾಂಟಮ್ ಸ್ಥಿತಿಯನ್ನು ಬದಲಾಯಿಸುತ್ತಾನೆ ಮತ್ತು ಈಗ ನಾವು ಇದನ್ನು C ಮತ್ತು ಪರಿಭಾಷೆಯಲ್ಲಿ ಪಡೆಯಲಿದ್ದೇವೆ ಆದ್ದರಿಂದ ಈಗ ಅದನ್ನು ಮಾಡೋಣ ಆದ್ದರಿಂದ ನಾವು pdx ಅನ್ನು ಬರೆಯುವಾಗ ನೀವು ಮತ್ತೆ ನೋಡುವ n→ ∞ಆಡಳಿತದಲ್ಲಿದೆ ನಾವು ಕರೆಸ್ಪಾಂಡೆನ್ಸ್ ಪ್ರಿನ್ಸಿಪಲ್ ಅನ್ನು ಬಳಸಲಿದ್ದೇವೆ ನಾನು ಕೆಲವು ಫಲಿತಾಂಶಗಳನ್ನು n ನಿಂದ ಅನಂತಕ್ಕೆ ಸಮನಾಗಿ ಪಡೆಯುತ್ತೇನೆ ಮತ್ತು ನಂತರ ಅವುಗಳನ್ನು ತಕ್ಷಣ ಕ್ವಾಂಟಮ್ ಯಾಂತ್ರಿಕ ಭಾಷೆಗೆ ಅನುವಾದಿಸುತ್ತೇನೆ ಮತ್ತು ಅದು ಇದರ ಬಳಕೆ ಹೈಸೆನ್ಬರ್ಗ್ ಮಾಡಿದ ಕರಸ್ಪಾಂಡೆನ್ಸ್ ಪ್ರಿನ್ಸಿಪಲ್ ಇದು ∫pdx ಗೆ ಸಮನಾಗಿರುತ್ತದೆ ಅದನ್ನು ನಾನು m∫v2dt ಎಂದು ಬರೆಯಬಹುದು ಅದು ಕ್ರಿಯೆಯಾಗಿದೆ ಆದ್ದರಿಂದ ಇದು ಇನ್ನೂ n→ ∞ ಆಡಳಿತ x ಸಂಕಲನದಲ್ಲಿದೆ ಎಂದು ಮೌಲ್ಯಮಾಪನ ಮಾಡೋಣ ಇದನ್ನು ಈ n t ಅಥವಾ n th ಮಟ್ಟವನ್ನು ಅವಲಂಬಿಸಿರುವ Ceiαωntಎಂದು ಬರೆಯೋಣ ಆದ್ದರಿಂದ v ಈ n th ಹಂತದ iαCeiαωnt ಗೆ ಸಮಾನವಾಗಿರುತ್ತದೆ ಆದ್ದರಿಂದ v2t iαCωiβCωeiαβωnt ಗೆ ಸಮನಾಗಿರುತ್ತದೆ ಮತ್ತು ನಾನು ಏಕೀಕರಣವನ್ನು ಮಾಡಿದಾಗ 0Tv2tdt αβCC2n0Teiαβntdt ಮತ್ತು ಈ T ಬೇರೇನಲ್ಲ 2πω ಎಂದು ನಾನು ನಿಮಗೆ ನೆನಪಿಸುವೆ n th ಕಕ್ಷೆಯ ಅವಧಿಯು ಕಡಿಮೆ ಆವರ್ತನಕ್ಕೆ ಉಳಿದವುಗಳೆಲ್ಲವೂ ಹಾರ್ಮೋನಿಕ್ಸ್ ಆದ್ದರಿಂದ α β ಗೆ 0TeiαβntdtT ಮತ್ತು ಇತರ ಎಲ್ಲ α ಮತ್ತು β ಗೆ 0 ಎಂದು ಇದು ಸೂಚಿಸುತ್ತದೆ ಏಕೆಂದರೆ ಆ ಸಂದರ್ಭದಲ್ಲಿ eiαβ T ಯಲ್ಲಿ 0 ಆಗಿರುತ್ತದೆ ಆದ್ದರಿಂದ ಅದು ಅವಧಿ ಮತ್ತು α β ಅಥವಾ β α ಆಗ ಮಾತ್ರ ಈ ಪ್ರಮಾಣವು ಒಂದಾಗುತ್ತದೆ ಮತ್ತು ಆದ್ದರಿಂದ ಉತ್ತರವು ಕ್ಯಾಪಿಟಲ್ T ಆಗುತ್ತದೆ ಮತ್ತು ಆದ್ದರಿಂದ ನಾನು 0Tv2tdt 22CC αT ಅನ್ನು ಈಗ α ನಿಂದ ಬದಲಾಯಿಸಬಹುದು ಅದು ಎಲ್ಲಾ ಮತ್ತು 1 ಮತ್ತು T ಗುಣಾಕಾರ ನನಗೆ 2 ನೀಡುತ್ತದೆ ಆದ್ದರಿಂದ ನಾನು ಇದನ್ನು 2πm22CC α ಎಂದು ಬರೆಯಬಹುದು ಅದು ಶಾಸ್ತ್ರೀಯ ಫಲಿತಾಂಶವಾಗಿದೆ ಆದ್ದರಿಂದ n → ∞ ನ ಮಿತಿಯಲ್ಲಿ ∫pdx ಅಲ್ಲಿ ಒಂದು m ಕೂಡ ಇತ್ತು ಆದ್ದರಿಂದ ನಾನು 2πm22CC α ಅನ್ನು ಪಡೆಯುತ್ತೇನೆ ಸರಿ ಈಗ ನನಗೆ ಅದು ಶಾಸ್ತ್ರೀಯ ಫಲಿತಾಂಶವಾಗಿದೆ ಅಥವಾ ಅನಂತ ಫಲಿತಾಂಶದ ಉದ್ದೇಶವಾಗಿದೆ ಈಗ ನಾನು ಇದನ್ನು ಕ್ವಾಂಟಮ್ ಫಲಿತಾಂಶವಾಗಿ ಭಾಷಾಂತರಿಸಬೇಕಾಗಿದೆ ಮತ್ತು ನಾನು ddn∫pdxh ಅನ್ನು ಬರೆಯಬೇಕಾಗಿಲ್ಲ ಆದ್ದರಿಂದ ನಾನು ಅದನ್ನು 2πmddn22CC αh ಎಂದು ಮಾಡಿ ಬರೆಯೋಣ ಈಗ ನಾನು ಕರೆಸ್ಪಾಂಡೆನ್ಸ್ ಪ್ರಿನ್ಸಿಪಲ್ ಅನ್ನು ಬಳಸಲಿದ್ದೇನೆ ಆದ್ದರಿಂದ ನಾನು ಕ್ವಾಂಟಮ್ ಮೆಕ್ಯಾನಿಕ್ಸ್ ಮಾಡುವಾಗ 2πmddn22CC αh ಅನ್ನು ಹೊಂದಿದ್ದೇನೆ ಇದರ ಅರ್ಥವೇನು ನೆನಪಿಡಿC ಮತ್ತು ಈ ಎಲ್ಲಾ ವಿಷಯಗಳು n th ಹಂತಕ್ಕೆ ಅನುಗುಣವಾಗಿರುತ್ತವೆ ಆದ್ದರಿಂದ C ನಾನು ಪ್ರತಿ ಸಂಖ್ಯೆಯನ್ನು ಪ್ರತ್ಯೇಕವಾಗಿ ಬರೆಯೋಣ Cnn α C αಆಗಿರುತ್ತದೆ ಬೇರೇನಲ್ಲ Cn αm Cn αm ನಂತೆಯೇ ಇರುತ್ತದೆ ನಾವು ಇದನ್ನು ಹಿಂದಿನ ಉಪನ್ಯಾಸದಲ್ಲಿ ನೊಡಿದ್ಡೇವೆ ಮತ್ತು ನಾನು αωnnn α ತೆಗೆದುಕೊಳ್ಳಲಿದ್ದೇನೆ ಆದ್ದರಿಂದ ನಾನು ಅನುವಾದಿಸಿದಾಗ ಇದರಲ್ಲಿ 2πmddnnn α|Cnn α |2hಬರೆಯುತ್ತೇನೆ ಈಗ ಕ್ವಾಂಟಮ್ ಮೆಕ್ಯಾನಿಕ್ಸ್ ನಲ್ಲಿ ddn ಎಂದರೆ ಏನು ಎಂದು ನಾನು ನೆನಪಿಸಿಕೊಂಡಿದ್ದೇನೆ ಮತ್ತು ನಾನು ಈಗ ಅದನ್ನು ಬಳಸಲಿದ್ದೇನೆ ಆದ್ದರಿಂದ ನಾನು ಇದನ್ನು 2πmddnnn α|Cnn α |2hಎಂದು ಬರೆಯಲಿದ್ದೇನೆ ಮತ್ತು ಇದು ವ್ಯತ್ಯಾಸಕ್ಕಿಂತ ಹೆಚ್ಚೇನೂ ಅಲ್ಲ ಆದ್ದರಿಂದ ನಾನು ಇದನ್ನು 2πmnαn|Cnαn |2 nn α|Cnn α |2h ಎಂದು ಬರೆಯಲಿದ್ದೇನೆ ∞ ರಿಂದ ಗೆ ಬದಲಾಗುತ್ತದೆ ಆದ್ದರಿಂದ ನಾನು ಇದನ್ನು ಕ್ವಾಂಟಮ್ ಸ್ಥಿತಿಗೆ ಪುನಃ ಬರೆಯುತ್ತೇನೆ 2πmα ∞nαn|Cnαn |2 nn α|Cnn α |2h ನಾನು ಇನ್ನೂ ಉತ್ತಮವಾಗಿ ಮಾಡಬಹುದು ಮತ್ತು ಇದನ್ನು 2πmα ∞nαn|Cnαn |2 2πmα ∞|Cnn α |2nn αh ಎಂದು ಬರೆಯಬಹುದು ನಾನು ಇಲ್ಲಿ ಎರಡನೇ ಪದವನ್ನು ಬದಲಾಯಿಸಲಿದ್ದೇನೆ

ನಾನು α ಮೂಲಕ ಅನ್ನು ಬದಲಾಯಿಸಲಿದ್ದೇನೆ ಮತ್ತು ಇದನ್ನು β∞ ∞|Cnnβ |2nnβ β ∞|Cnβn |2nβn ಎಂದು ಬರೆಯುತ್ತೇನೆ ನಾನು 2 ಅನ್ನು ಬದಲಾಯಿಸಿದರೆ ಪರಿವರ್ತನೆಯು n ನಿಂದ n β ಗೆ ಅಥವಾ n ಪ್ಲಸ್ ಬೀಟಾ 2 ಎಂದು ನಿಜವಾಗಿಯೂ ಬದಲಾಗುವುದಿಲ್ಲ ಆದ್ದರಿಂದ ನಾನು ಈ ಕ್ವಾಂಟಮ್ ಕಂಡೀಷನ್ ಅನ್ನು 4πmα ∞nαn|Cnαn |2 nn α|Cnn α |2h ಎಂದೂ ಬರೆಯಬಹುದು ಆದ್ದರಿಂದ ನಾವು ಎಲ್ಲಾ C ns ಮತ್ತು s ಅನ್ನು ಹೊಂದಿದ್ದೇವೆ ನಾವು ಅವುಗಳನ್ನು ಕ್ವಾಂಟಮ್ ಸ್ಥಿತಿಯನ್ನು ವರ್ಗಾಯಿಸುತ್ತೇವೆ ಮತ್ತು ಈಗ ನಾವು C ಮತ್ತು ಅನ್ನು ಲೆಕ್ಕಹಾಕಲು ಈ ಷರತ್ತುಗಳನ್ನು ಅನ್ವಯಿಸಬೇಕಾಗಿದೆ ಮತ್ತು ಮುಂದಿನ ಉಪನ್ಯಾಸದಲ್ಲಿ ನಾವು ಅದನ್ನು ಮಾಡುತ್ತೇವೆ